ಪ್ರತಾಪ್ ಹರಿಡೋಸ್ ಇಂದು ನಮ್ಮೊಂದಿಗೆ ಡಾ ಮಹೇಶ್ ಪಂಚನಾಲಾ ಅವರು ಅಪ್ಲೈಡ್ ಮೆಕ್ಯಾನಿಕ್ಸ್ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಬಿ ಟೆಕ್ ಅನ್ನು ಐಐಟಿ ಮದ್ರಾಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಪರ್ಡ್ಯೂ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪಿಎಚ್ಡಿ ಅನ್ನು ಹೊಂದಿದ್ದಾರೆ ಅವರು ಈಗ ಮದ್ರಾಸ್ ಐಐಟಿಯಲ್ಲಿ ಅಪ್ಲೈಡ್ ಮೆಕ್ಯಾನಿಕ್ಸ್ ವಿಭಾಗದಲ್ಲಿದ್ದಾರೆ ಅವರ ಸಂಶೋಧನೆಯ ಕ್ಷೇತ್ರಗಳಲ್ಲಿ ಪರಾಕಾಷ್ಠೆ ಮೇಲ್ಮೈ ಒತ್ತಡ ದ್ರವ ಇಂಧನ ಅಟೊಮೇಷನ್ ಮತ್ತು ದಹನ ಸೇರಿವೆ ಹಾಗಾಗಿ ಅವರು ಉದ್ಯಮ ಕ್ಷೇತ್ರದೊಂದಿಗೆ ಸಾಕಷ್ಟು ಸಂವಹನ ಮಾಡುತ್ತಿದ್ದಾರೆ ಮತ್ತು ಯಾವ ಉದ್ಯಮದಲ್ಲಿ ಯಾವ ಅಕಾಡೆಮಿಗೆ ಆಸಕ್ತಿಯಿದೆ ಎಂಬುದರ ಉತ್ತಮ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಇದೀಗ ನಿಮಗೆ ತಿಳಿದಿದೆ ಆದ್ದರಿಂದ ಪರಿಚಯದ ಈ ಮಾತಿನೊಂದಿಗೆ ಈ ಚರ್ಚೆಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಆದ್ದರಿಂದ ಮಹೇಶ್ ಒಳಬರುವ ವಿದ್ಯಾರ್ಥಿಗಳಿಗೆ ಸೇರಲು ಆಯ್ಕೆ ಇರುವ ನಿಮ್ಮ ಇಲಾಖೆಯ ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳು ಯಾವುವು ಇದು ನಿಮಗೆ ತಿಳಿದಿರುವ ಸಾಧ್ಯತೆಯಿದೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ನನ್ನನ್ನು ಕರೆಸಿದ್ದಕ್ಕೆ ಪ್ರತಾಪ್ಗೆ ಧನ್ಯವಾದಗಳು ನಮ್ಮ ಇಲಾಖೆ ಮೂಲಭೂತವಾಗಿ 3 ಗುಂಪುಗಳಾಗಿ ರಚನೆಯಾಗಿದೆ ಫ್ಲೋಯಿಡ್ ಮೆಕ್ಯಾನಿಕ್ಸ್ ತೊಂದರೆಗಳು ಘನ ಯಾಂತ್ರಿಕ ಸಂಬಂಧಿತ ಸಮಸ್ಯೆಗಳ ಮೇಲೆ ಕಾರ್ಯನಿರ್ವಹಿಸುವ ಮತ್ತೊಂದು ಗುಂಪು ಮತ್ತು ಬಯೋ ಮೆಕ್ಯಾನಿಕ್ಸ್ ಮತ್ತು ಬಯೋ ಮೆಡಿಕಲ್ ಎಂಜಿನಿಯರಿಂಗ್ ಸಂಬಂಧಿತ ಸಮಸ್ಯೆಗಳ ಮೇಲೆ ಕಾರ್ಯನಿರ್ವಹಿಸುವ ಗುಂಪನ್ನು ನಾವು ಹೊಂದಿದ್ದೇವೆ ಮತ್ತು ಈ ಪ್ರದೇಶಗಳಲ್ಲಿ ನಾವು ಹೊಂದಿವೆ ಇವುಗಳು ಹೆಚ್ಚು ಕಣಜವಾಗಿರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಇಲಾಖೆ ಬಗ್ಗೆ ನಾವು ತುಂಬಾ ಹೆಮ್ಮೆಪಡುತ್ತೇವೆ ಭೌತಶಾಸ್ತ್ರಜ್ಞರಿಂದ ಏರೋಸ್ಪೇಸ್ ಎಂಜಿನಿಯರ್ಗಳು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ನಿಂದ 8 ವಿಭಿನ್ನ ಸ್ನಾತಕಪೂರ್ವ ತರಬೇತಿಯಿಂದ ನಾವು ಬೋಧಕರಾಗಿದ್ದೇವೆ ನಮ್ಮ ಇಲಾಖೆ ಎಲ್ಲಾ ಪ್ರತಿನಿಧಿಸುತ್ತದೆ ಆದ್ದರಿಂದ ನಾವು ವಿವಿಧ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನ ಅತ್ಯಂತ ಸಮ್ಮಿಶ್ರ ಆಗಿದ್ದೇವೆ ಮತ್ತು ಅದು ನಮ್ಮ ಇಲಾಖೆಯ ಸಂಶೋಧನೆಗೆ ವಿಭಿನ್ನವಾದ ಪರಿಮಳವನ್ನು ತರುತ್ತದೆ ವೆಬ್ನಲ್ಲಿ ಬೋಧನಾ ವೃತ್ತಿಯ ಪ್ರೊಫೈಲ್ಗಳನ್ನು ಹುಡುಕಲು ಮತ್ತು ಅವುಗಳನ್ನು ಅಧ್ಯಯನ ಮಾಡಲು ಎಲ್ಲಾ ಅಭ್ಯರ್ಥಿಗಳನ್ನು ನಾನು ಬಲವಾಗಿ ಪ್ರೋತ್ಸಾಹಿಸುತ್ತಿದ್ದೇನೆ ಆದರೆ ಶಾಸ್ತ್ರೀಯವಾಗಿ ಇಲಾಖೆಯು ದ್ರವ ಮತ್ತು ಘನ ಯಂತ್ರಶಾಸ್ತ್ರದ ಕ್ಷೇತ್ರಗಳಲ್ಲಿನ ಯಾಂತ್ರಿಕ ಸಂಬಂಧಿತ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಇತ್ತೀಚೆಗೆ ನಾವು ನಮ್ಮ ಬೋಧನಾ ವಿಭಾಗವನ್ನು ನೋಡಿದ್ದೇವೆ ದ್ರವರೂಪದ ರಚನೆ ಪರಸ್ಪರ ಸಂಬಂಧಿತ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿದ್ದೇವೆ ಕೋಶದ ಯಂತ್ರಶಾಸ್ತ್ರವು ಹೆಚ್ಚು ಜೈವಿಕ ಯಂತ್ರಶಾಸ್ತ್ರ ಘನ ಯಂತ್ರಶಾಸ್ತ್ರದ ಸಮಸ್ಯೆಗಳೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ ಹಾಗೆಯೇ ವಿದ್ಯುತ್ ಎಂಜಿನಿಯರಿಂಗ್ ಅನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಪರ್ಕಿಸುತ್ತದೆ ಪ್ರತಾಪ್ ಹರಿಡೋಸ್ ಖಂಡಿತವಾಗಿಯೂ ಯಾವುದೇ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಾಂಪ್ರದಾಯಿಕವಾಗಿ ಸ್ಪಷ್ಟವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಸಂಶೋಧನೆಗೆ ನೀವು ಗಡಿಗಳನ್ನು ತಿಳಿದಿರುತ್ತೀರಿ ಮತ್ತು ಸಂಶೋಧನೆಯು ಆ ಗಡಿಗಳನ್ನು ತಳ್ಳುವುದರ ಬಗ್ಗೆ ನಿರಂತರವಾಗಿ ತಿಳಿದಿದೆ ಹಾಗಾಗಿ ನೀವು ಸಾಂಪ್ರದಾಯಿಕ ಸಂಶೋಧನೆ ಎಂದು ವಿಂಗಡಿಸಬಹುದಾದರೂ ಸಹ ಆ ಸಂಶೋಧನೆಯ ಪ್ರಮುಖ ಭಾಗವನ್ನು ನೀವು ತಿಳಿದಿರುವಿರಿ ಆದರೆ ಆ ಭಾಗವನ್ನು ಹೊಂದಿಸಿ ನಿಮ್ಮ ಇಲಾಖೆಯ ಜನರು ಮುಂದುವರಿಯಲು ಪ್ರಾರಂಭಿಸಿದ ಸಂಶೋಧನೆಯ ಹೆಚ್ಚು ಇತ್ತೀಚಿನ ಪ್ರದೇಶಗಳನ್ನು ನೀವು ತಿಳಿದುಕೊಳ್ಳುವಿರಿ ಕೆಲವು ಪರಿಗಣಿಸುವ ಪ್ರದೇಶಗಳಿವೆ ಇದು ಕಳೆದ 5 10 ಅಥವಾ 15 ವರ್ಷಗಳಲ್ಲಿ ನಾವು ಹೇಳಲು ಅವಕಾಶ ನೀಡಬಹುದು ಅದು ಯಾವುದು ವಿಭಿನ್ನವಾಗಿರಬಹುದು ಜನರು ದೀರ್ಘಕಾಲೀನ ಸಮಯ ಚೌಕಟ್ಟನ್ನು ಅನುಸರಿಸುತ್ತಿದ್ದಾರೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ಈ 2 ತಂತ್ರಜ್ಞಾನದ ಪ್ರಗತಿಗಳು ಪ್ರಪಂಚದಾದ್ಯಂತ ಸಂಶೋಧನೆಯ ಹೊಸ ಕ್ಷೇತ್ರಗಳನ್ನು ಸಾಕಷ್ಟು ಸಕ್ರಿಯಗೊಳಿಸಿದೆ ಎಂದು ನಾನು ಭಾವಿಸುತ್ತೇನೆ ಇದೀಗ ಲಭ್ಯವಾದ ಅತ್ಯಂತ ವೇಗದ ಕಂಪ್ಯೂಟೇಶನಲ್ ಉಪಕರಣಗಳು ಇವೆ ಮತ್ತು ಅತ್ಯಂತ ಅತ್ಯಾಧುನಿಕ ವಿಶ್ಲೇಷಣೆ ಮತ್ತು ದೃಶ್ಯೀಕರಣ ಸಾಧನಗಳು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಇತ್ಯಾದಿಗಳು ಲಭ್ಯವಿವೆ ಆದ್ದರಿಂದ ನಾವು ಈ ಪರಿಕರಗಳನ್ನು ಬಳಸುವ ಪ್ರಯೋಗಗಳು ಮತ್ತು ಲೆಕ್ಕಾಚಾರಗಳನ್ನು ಮಾಡುವ ಬೋಧಕವರ್ಗವನ್ನು ಹೊಂದಿದ್ದೇವೆ ಉದಾಹರಣೆಗೆ ನಾವು ನ್ಯಾನೋ ಇಂಡೆಂಟೇಷನ್ ಮತ್ತು ಪರಮಾಣು ಬಲ ಸೂಕ್ಷ್ಮದರ್ಶಕವನ್ನು ಬಳಸಿಕೊಂಡು ಅಂಗಾಂಶದ ಗುಣಗಳನ್ನು ಅಧ್ಯಯನ ಮಾಡುವ ಬೋಧಕವರ್ಗವನ್ನು ಹೊಂದಿದ್ದೇವೆ ನಿರ್ದಿಷ್ಟ ಪ್ರಮಾಣದ ಹರಿವಿನ ನೇರವಾದ ಸಂಖ್ಯಾತ್ಮಕ ಉತ್ತೇಜನವೆಂದು ಕರೆಯಲ್ಪಡುವ ಸಮಯದಲ್ಲಿ ಉದ್ಯಮದ ದಹನದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನಾವು ಗಣನೀಯವಾಗಿ ಅಧ್ಯಾಪಕರಾಗಿದ್ದೇವೆ ಇವುಗಳು ಅತ್ಯಂತ ಸವಾಲಿನ ಸಮಸ್ಯೆಗಳಾಗಿದ್ದು ಈ ಉಪಕರಣಗಳು ಈಗ ಲಭ್ಯವಾದವು ಮತ್ತು ಈ ಉಪಕರಣಗಳ ಬಳಕೆಯನ್ನು ಪಡೆದ ಒಳನೋಟಗಳು ಶೀಘ್ರದಲ್ಲೇ ಒಂದು ಉದ್ಯಮದ ಪ್ರಮಾಣದ ಪರಿಹಾರವನ್ನು ನಿವಾರಿಸುವುದರಲ್ಲಿ ದಿನದ ಬೆಳಕನ್ನು ನೋಡುತ್ತದೆ ಎಂದು ನಾನು ಹೇಳಿದೆ ಇವುಗಳು ಈಗಲೂ ಸಂಶೋಧನೆ ಪ್ರದೇಶಗಳಾಗಿ ಹೊರಹೊಮ್ಮುತ್ತಿವೆ ಎಂದು ನಾನು ಹೇಳುತ್ತೇನೆ ಆದರೆ ಕೆಲವೇ ವರ್ಷಗಳಲ್ಲಿ ಈ ಉಪಕರಣಗಳು ಉದ್ಯಮ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಇವು ಹೊಸ ಪ್ರದೇಶಗಳಾಗಿವೆ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ನಾವು ಒಂದು ವ್ಯತ್ಯಾಸವನ್ನು ತೋರಿಸಬೇಕು ಅಥವಾ ನಾವು ಐಐಟಿಯಲ್ಲಿ ಸಾಮಾನ್ಯ ಮತ್ತು ನಮ್ಮ ಇಲಾಖೆಯ ಸಂಶೋಧನೆಗಳನ್ನು ಮುಂದುವರಿಸಬೇಕು ಸಾಂಪ್ರದಾಯಿಕವಾಗಿ ಅಭಿವೃದ್ಧಿಪಡಿಸಿದ ಸಂಶೋಧನಾ ಸಲಕರಣೆಗಳನ್ನು ಬಳಸುವುದು ಭಾರತದ ಡಿಆರ್ಡಿಓ ಅಥವಾ ಇಸ್ರೊ ಅಥವಾ ಯಾವುದೇ ಸಾರ್ವಜನಿಕ ವಲಯದ ಉದ್ದಿಮೆಗಳು ಅಥವಾ ನಮ್ಮ ಗ್ರಾಮೀಣ ಸಮಸ್ಯೆಗಳಂತಹ ಸಂಸ್ಥೆಗಳಿರಲಿ ಭಾರತದ ಹಲವು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅವರಿಗೆ ಅತ್ಯಾಧುನಿಕವಾದ ಉಪಕರಣಗಳು ಅಗತ್ಯವಿಲ್ಲ ಆದರೆ ಅಗತ್ಯವಿರುವ ಯುವಕರು ಭಾರತಕ್ಕೆ ಸಾಂಪ್ರದಾಯಿಕ ಪರಿಹಾರಗಳಾಗಬಹುದು ಎಂದು ಭಾರತ ಮಟ್ಟದ ಚಿಂತನೆ ಅವರಿಗೆ ಅಗತ್ಯವಿರುತ್ತದೆ ಮತ್ತು ಯುವಕರು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಿದ್ಧವಾಗಿರುವ ಕಾರಣ ನಾವು ಆ ಪರಿಹಾರಗಳನ್ನು ತ್ಯಜಿಸಲು ಸಿದ್ಧವಾಗಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಈ ದಿನಗಳಲ್ಲಿ ಸಂಶೋಧನೆ ಚಾಲನೆ ಮಾಡುತ್ತಿರುವ ಬಗ್ಗೆ ಮತ್ತು ನಮ್ಮ ರಾಷ್ಟ್ರದಲ್ಲಿ ಅಗತ್ಯವಿರುವ ಬಗ್ಗೆ ಅದು ಹೇಗೆ ಆಸಕ್ತಿದಾಯಕ ಒಳನೋಟ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ವಿಭಾಗದಲ್ಲಿ ನೀವು ವಿವಿಧ ವಿಭಾಗದ ಪ್ರತಿನಿಧಿ ಹೊಂದಿದ್ದೀರಿ ಎಂದು ನೀವು ತಿಳಿಸಿದ್ದೀರಿ ಆದ್ದರಿಂದ ನೀವು ವಿವಿಧ ಹಿನ್ನೆಲೆಯ ವಿದ್ಯಾರ್ಥಿಗಳನ್ನು ವ್ಯಾಪಕವಾಗಿ ಹೊಂದಿರುವಿರಿ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ಹೌದು ಪ್ರತಾಪ್ ಹರಿಡೋಸ್ ನಿಮ್ಮ ಇಲಾಖೆಯಲ್ಲಿ ಯಾರು ಬರುತ್ತಾರೆ ಆದ್ದರಿಂದ ಅವರು ಇಲ್ಲಿ ತಮ್ಮ MS PhD ಪ್ರೋಗ್ರಾಂಗೆ ಬಂದಾಗ ಅವರು ಯಾವ ರೀತಿಯ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಎದುರಿಸುತ್ತಾರೆ ಅವುಗಳು ನೆಲೆಗೊಂಡಾಗ ಅವರು ಎದುರಿಸುವ ಕೆಲವು ಸಾಮಾನ್ಯ ಸಮಸ್ಯೆಗಳಿವೆ ಮತ್ತು ಹಾಗಿದ್ದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಅದನ್ನು ಹೇಗೆ ನಿರ್ವಹಿಸಬಹುದು ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ಖಂಡಿತ ಒಂದು ವರ್ಗ ಕೊಠಡಿಯ ಪದವಿ ಕಾರ್ಯಕ್ರಮದಿಂದ ಸಂಶೋಧನಾ ಕಾರ್ಯಕ್ರಮಕ್ಕೆ ಹೋಗುತ್ತಿರುವುದು ವಿದ್ವಾಂಸರ ಪ್ರಯಾಣದಲ್ಲಿ ದೊಡ್ಡ ಹೆಜ್ಜೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಅವರಿಗೆ ಲಭ್ಯವಾಗುವ ಮುಕ್ತತೆಯ ವಿಷಯ ಅವರ ಮುಂದೆ ಇದೆ ಆದ್ದರಿಂದ ನೀವು ತರಗತಿಯಲ್ಲಿದ್ದ ವರೆಗೂ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ 4 ಚರಾಂಕಗಳನ್ನು ಒಳಗೊಂಡಿರುವ ಸಮೀಕರಣದಲ್ಲಿ ನೀಡಲಾದ ನನ್ನ ಉಪನ್ಯಾಸಗಳಲ್ಲಿ ನಾನು ಹೇಳುವಂತೆಯೇ ನಿಮಗೆ ತಿಳಿದಿದೆ 3 ನೇದು ನಾಲ್ಕನ್ನು ಕಂಡುಹಿಡಿಯುತ್ತದೆ ಅದು ಶಾಸ್ತ್ರೀಯ ಸಮಸ್ಯೆ ಪರಿಹಾರವಾಗಿದೆ ನೀವು ಸಂಶೋಧನೆಗೆ ಪ್ರವೇಶಿಸಿದಾಗ ನೀವು ಇನ್ನೂ 4 ಅಸ್ಥಿರಗಳ ಸಮೀಕರಣವನ್ನು ಹೊಂದಿದ್ದೀರಿ ಆದರೆ ನಿಮಗೆ ಕೇವಲ 1 ವೇರಿಯೇಬಲ್ ನೀಡಲಾಗುತ್ತದೆ ಈಗ ನೀವು ಇತರ 3 ಅಸ್ಥಿರಗಳಿಗಾಗಿ ಏನು ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಸ್ವಂತ ಊಹೆಗಳನ್ನು ಸಮರ್ಥಿಸಿಕೊಳ್ಳಬೇಕು ಸಂಶೋಧನಾ ಪ್ರದೇಶಕ್ಕೆ ನೀವು ಎಲ್ಲಿಗೆ ಬರುತ್ತಿರುತ್ತೀರಿ ಮತ್ತು ನಂತರ ನಿಮ್ಮ ಸ್ವಂತ ಸಂಶೋಧನಾ ಕ್ಷೇತ್ರವನ್ನು ವ್ಯಾಖ್ಯಾನಿಸಲು ಪ್ರಾರಂಭಿಸಿರುವುದು ಎರಡನೆಯ ಸವಾಲಾಗಿದೆ ಎಂದು ಬಹಳ ಹಳೆಯ ವ್ಯಾಖ್ಯಾನವು ಹೇಳುತ್ತದೆ ಆದ್ದರಿಂದ ಆಗಾಗ್ಗೆ ನಮ್ಮ ಬೋಧಕವರ್ಗದ ವಿದ್ವಾಂಸರು ಸ್ವಾತಂತ್ರ್ಯವನ್ನು ತಮ್ಮ ಸ್ವಂತ ಸಂಶೋಧನಾ ಕ್ಷೇತ್ರವನ್ನು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ ಅವರು ಆಸಕ್ತಿ ಹೊಂದಿರುವುದರಲ್ಲಿ ಮತ್ತು ಅವರು ಕೆಲಸ ಮಾಡಲು ಸುಸಜ್ಜಿತವಾದವುಗಳ ವ್ಯಾಪ್ತಿಯೊಳಗೆ ಸ್ವಾತಂತ್ರ್ಯಹೊಂದಿರುತ್ತಾರೆ ಆದ್ದರಿಂದ ವಿದ್ವಾಂಸರು ಸಾಮಾನ್ಯವಾಗಿ ಎದುರಿಸುತ್ತಿರುವ ಎರಡನೇ ಸವಾಲಾಗಿದೆ ಇವುಗಳು ಉತ್ತಮವಾದ ಸವಾಲುಗಳಾಗಿದ್ದು ಇಲ್ಲಿ ವಿದ್ವಾಂಸರು ಬೆಳೆಯುತ್ತೇವೆ ಪ್ರತಾಪ್ ಹರಿಡೋಸ್ ಧನಾತ್ಮಕ ಸವಾಲುಗಳು ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ಇವುಗಳು ತುಂಬಾ ಸಕಾರಾತ್ಮಕ ಸವಾಲುಗಳು ಮತ್ತು ಈ ಸವಾಲುಗಳನ್ನು ಸಮೀಪಿಸುವ ಮಾರ್ಗವು ಮುಕ್ತ ಮನಸ್ಸು ಎಂದು ನಾನು ಭಾವಿಸುತ್ತೇನೆ ನೀವು ಧನಾತ್ಮಕ ಸವಾಲು ಎಂದು ಭಾವಿಸಿದರೆ ಆ ಸವಾಲಿಗೆ ಪರಿಹಾರವನ್ನು ಬೆಳೆಸಿಕೊಳ್ಳಿ ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಲು ನಿಮ್ಮ ಪೀರ್ ಗುಂಪನ್ನು ಬಳಸಿಕೊಳ್ಳಿ ಆಗ ಇದು ಒಂದು ಸವಾಲಾಗಿ ಯೋಚಿಸುವುದಿಲ್ಲ ನೀವು ಹೇಳಿದಂತೆ ನಾವು ನಮ್ಮ ಇಲಾಖೆಯಲ್ಲಿ ತುಂಬಾ ವೈವಿಧ್ಯಮಯ ಪೀರ್ ಗುಂಪನ್ನು ಹೊಂದಿದ್ದೇವೆ ಇಲಾಖೆಯ ಎಂಎಸ್ ಮತ್ತು ಪಿಹೆಚ್ಡಿ ವಿದ್ಯಾರ್ಥಿಗಳು ವಿಭಿನ್ನ ಹಿನ್ನೆಲೆಯಿಂದ ಬರುತ್ತಾರೆ ಆದ್ದರಿಂದ ಅವರಿಗೆ ಎಲ್ಲರಿಗೂ ಮಾತನಾಡಿ ಮತ್ತು ಈ 2 ಪ್ರಶ್ನೆಗಳಿಗೆ ನಿಮ್ಮದೇ ಆದ ಪರಿಹಾರವು ಏನೆಂಬುದನ್ನು ನೀವು ನಿರೀಕ್ಷಿತವಾಗಿ ಕಾಣುತ್ತೀರಿ ಪ್ರತಾಪ್ ಹರಿಡೋಸ್ ಸರಿ ಗ್ರೇಟ್ ಇದೀಗ ನೋಡಿ ನೀವು ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಂಶೋಧನೆ ನೋಡಿದಾಗ ಮತ್ತು ಕೈಗಾರಿಕಾ ವ್ಯವಸ್ಥೆಯು ನಿಮಗೆ ತಿಳಿದಿದೆ ಅಲ್ಲಿ ಜನರು ಹೊರಬರಲು ಸಾಧ್ಯವಾಗುವಂತಹ ಉತ್ಪನ್ನಗಳ ಮೇಲೆ ಕೇಂದ್ರೀಕೃತವಾಗಿರುವುದನ್ನು ನೀವು ತಿಳಿದಿರುವಿರಿ ಅಥವಾ ಬಹುಶಃ ಇದೀಗ ಉತ್ಪನ್ನ ಹೊರಬರುತ್ತಿರಬಹುದು ಅಥವಾ ಶೀಘ್ರದಲ್ಲೇ ಭವಿಷ್ಯದಲ್ಲಿ ಹೊರಬರಬಹುದು ಆದ್ದರಿಂದ ಕೆಲವೊಮ್ಮೆ ಈ ಸಂಶೋಧನೆಯು ಯಾವಾಗಲೂ ಉದ್ಯಮದ ಅವಶ್ಯಕತೆಗೆ ಅನುಗುಣವಾಗಿಲ್ಲ ಮತ್ತು ಅದು ನಿಜವಾಗಲೂ ಇರಬಹುದು ಏನನ್ನಾದರೂ ಮಾಡುತ್ತಿರಬಹುದು ಆದರೆ ಎಲ್ಲವನ್ನೂ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿರುವ ಸಂಶೋಧನೆಯ ನಿರ್ದಿಷ್ಟ ಕ್ಷೇತ್ರಗಳು ನಿಮಗೆ ತಿಳಿದಿರುವ ಉದ್ಯಮವು ಪ್ರಸ್ತುತ ಆಸಕ್ತಿ ಹೊಂದಿದೆ ಮತ್ತು ಸಕ್ರಿಯವಾಗಿ ನೋಡುತ್ತಿದೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ಖಂಡಿತ ಸಾರ್ವಜನಿಕವಾಗಿ ಹಣವನ್ನು ಪಡೆದಿರುವ ಸಂಸ್ಥೆಯು ಭಾರತೀಯ ಉದ್ಯಮಕ್ಕೆ ಸೇವೆ ಸಲ್ಲಿಸಲು ನಾವು ಆದೇಶವನ್ನು ಹೊಂದಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಇದು ಭಾರತಕ್ಕೆ ಅಗತ್ಯವಿರುವ ಬಗ್ಗೆ ಯೋಚಿಸುತ್ತಿರುವಾಗ ಮತ್ತು ನಮ್ಮ ಹಲವು ಬೋಧನಾಂಗಗಳು ತೊಡಗಿಸಿಕೊಂಡಾಗ ಸಹ ಇದು ವಿದ್ವಾಂಸನ ಕೆಲಸದ ವಿವರಣೆಯ ಒಂದು ಭಾಗವಾಗಿದೆ ನಾನು ಡಿಆರ್ಡಿಒ ಮತ್ತು ಇಸ್ರೊ ಹಲವಾರು ಕಡೆ ತಜ್ಞ ಸಮಿತಿಗಳು ಮತ್ತು ನಿರ್ದಿಷ್ಟ ಯೋಜನೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಆದ್ದರಿಂದ ನಮ್ಮ ಬೋಧಕವರ್ಗ ಮತ್ತು ವಿದ್ಯಾರ್ಥಿಗಳು ಭಾರತೀಯ ಉದ್ಯಮದಲ್ಲಿ ಕೆಲಸ ಮಾಡುವ ನೇರ ಮಾರ್ಗವಾಗಿದೆ ನಮ್ಮದು ಉದ್ಯಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಕೆಲಸ ಮಾಡುತ್ತಿರುವ ಸ್ಥಳವಾಗಿದೆ ಅವರು ಪದವೀಧರರಾದ ನಂತರ ವಿದ್ವಾಂಸರು ಉದ್ಯಮದ ತರಬೇತಿ ಸುತ್ತುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ನಮ್ಮ ವಿದ್ವಾಂಸರಲ್ಲಿ ನಮ್ಮ ಹೆಚ್ಚಿನ ಬೋಧಕರು ಭಾರತೀಯ ಉದ್ಯಮದಲ್ಲಿ ಉದ್ಯೋಗಗಳನ್ನು ಹುಡುಕುತ್ತಾರೆ ಅದು ಬೋಯಿಂಗ್ ಆಗಿರಲಿ ಅದು ಮರ್ಸಿಡಿಸ್ ಬೆಂಝ್ ಆಗಿರಲಿ ನಮ್ಮ ಸಂಶೋಧನಾ ವಿದ್ವಾಂಸರು ನಮ್ಮ ಕಾರ್ಯಕ್ರಮಗಳಿಂದ ಪದವೀಧರರಾಗಿ ಸಾಂಪ್ರದಾಯಿಕವಾಗಿ ಹೀರಿಕೊಳ್ಳುತ್ತಾರೆ ಇಲಾಖೆಯಲ್ಲಿ ಅವರ ಸಂಶೋಧನಾ ಹಂತದಲ್ಲಿ ಉದ್ಯಮ ಮಟ್ಟದ ಸಮಸ್ಯೆಗಳಿಗೆ ತರಬೇತಿ ನೀಡಲಾಗಿದೆ ಎಂಬ ಅಂಶದಿಂದ ಇದಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ನೀವು ನೋಡುವಾಗ ನೀವು ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುತ್ತಿದ್ದೀರಿ ಎಂದು ನಾನು ಖಚಿತವಾಗಿ ಹೇಳುತ್ತೇನೆ ನಿಮ್ಮ ಗುಂಪಿಗೆ ಸೇರಿದವರು ನಿಮ್ಮೊಂದಿಗೆ ಕೆಲಸ ಮಾಡುತ್ತಾರೆ ನಿಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುತ್ತೀರಿ ಆದ್ದರಿಂದ ಅವರ ಮೂಲಕ ಹಾದುಹೋಗುವಂತೆ ನೀವು ನೋಡಿದಾಗ ಇಲ್ಲಿ ಹಂತಗಳು ತಿಳಿದಿವೆ ನಾನು ಹೊಸ ಒಳಬರುವ ವಿದ್ಯಾರ್ಥಿಗಳನ್ನು ತಿಳಿದಿದ್ದೇನೆ ಸಂಶೋಧನೆಗೆ ಮಧ್ಯದ ಮಾರ್ಗ ಮತ್ತು ಅವರು ತಮ್ಮ ಪದವಿಗೆ ವಿವಿಧ ಹಂತಗಳನ್ನು ಪಡೆಯುತ್ತಿದ್ದಾರೆ ಇಲ್ಲಿಯೇ ಉಳಿಯುತ್ತಾರೆ ಮತ್ತು ನಂತರ ವೃತ್ತಿಪರರಾಗಿ ಅವರ ಆರಂಭಿಕ ಭಾಗ ಇದಾಗಿದೆ ಆದ್ದರಿಂದ ನೀವು ಫ್ರೇಮ್ ತಿಳಿದಿರುವ ಈ ಶ್ರೇಣಿಯನ್ನು ನೋಡಿದರೆ ನೀವು ಏನನ್ನಾದರೂ ಪ್ರಾರಂಭಿಸಿದಾಗ ನಿಮಗೆ ತಿಳಿದಿರುವ ಈ ರೀತಿಯ ಸಂಶೋಧನೆಯ ಯಶಸ್ಸನ್ನು ನೀವು ಹೇಗೆ ಅಳೆಯುತ್ತೀರಿ ಮತ್ತು ನಂತರ ನೀವು ಏನನ್ನಾದರೂ ಮಹತ್ವದ ಕಡೆಗೆ ಸರಿಸಲು ತಿಳಿದಿರುತ್ತೀರಿ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲಾ ವಾಸ್ತವವಾಗಿ ಇದು ವೀಕ್ಷಿಸಲು ಅಪಾರ ಬೆಳವಣಿಗೆಯಾಗಿದೆ ನನ್ನ ಕೆಲವು ವಿದ್ಯಾರ್ಥಿಗಳು ನನ್ನ ಪ್ರಕ್ರಿಯೆ ಮತ್ತು ನನ್ನ ಸಹೋದ್ಯೋಗಿಗಳ ಮೂಲಕ ಹೋಗುವುದನ್ನು ವೀಕ್ಷಿಸಲು ನನಗೆ ಅವಕಾಶವಿದೆ ಅವರು ಸಾಮಾನ್ಯವಾಗಿ ಬಂದಾಗ ಒಂದು ದೊಡ್ಡ ಬದಲಾವಣೆಯು ತಮ್ಮ ಸಾಮರ್ಥ್ಯದ ವಿಶ್ವಾಸ ಮಟ್ಟದಲ್ಲಿದೆ ಮತ್ತು ಅದು ಅವರೊಂದಿಗೆ ತಮ್ಮ ವೃತ್ತಿಜೀವನದ ಉಳಿದ ಭಾಗಗಳೊಂದಿಗೆ ಉಳಿಯುವುದು ಎಂದು ನಾನು ಭಾವಿಸುತ್ತೇನೆ ಐಐಟಿ ಮತ್ತು ಅಪ್ಲೈಡ್ ಮೆಕ್ಯಾನಿಕ್ಸ್ ಇಲಾಖೆಯಲ್ಲಿ ಅವರು ವಿಶ್ವಾಸ ಪಡೆಯುತ್ತಾರೆ ಎರಡನೇ ಆಡ್ ಆನ್ ತಮ್ಮದೇ ಆದ ಕೌಶಲ್ಯಗಳನ್ನು ಹೊಂದಿದ್ದು ಅವು ಐಐಟಿಯಲ್ಲಿಯೇ ಇರುವಾಗ ಅವರು ಗಳಿಸಿಕೊಳ್ಳುತ್ತಾರೆ ಐಐಟಿಯಲ್ಲಿ ಬೋಧನಾ ವಿಭಾಗದ ಪರಿಭಾಷೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒದಗಿಸುವ ಮೂಲಸೌಕರ್ಯ ಯಾವುದೇ ವಿಶ್ವದರ್ಜೆಯ ಸಂಸ್ಥೆಗಳ ಮಟ್ಟದಲ್ಲಿದೆ ಅವರು ಮೊದಲು ಈ ದೊಡ್ಡದಾದ ಬಹು ಕೋರ್ಸ್ ಹರಡುವಿಕೆಯನ್ನು ನೋಡಿದಾಗ ಸಂಶೋಧನಾ ವಿದ್ವಾಂಸರು ತಮ್ಮ ಸೀಮಿತ ಸಮಯದಲ್ಲಿ ಕೊನೆಗೊಳ್ಳುತ್ತಾರೆ ಅವರು ಕ್ಯಾಂಪಸ್ ಅಂತ್ಯದಲ್ಲಿ ತಮ್ಮ ಕೌಶಲ್ಯಗಳನ್ನು ಮತ್ತು ವಿವಿಧ ತಂತ್ರಗಳನ್ನು ಸ್ಯಾಂಪ್ಲಿಂಗ್ ಮಾಡುತ್ತಾರೆ ಮತ್ತು ಮೊದಲ ಕೆಲವು ವರ್ಷಗಳ ಕೊನೆಯಲ್ಲಿ ಅವರು ಈ ಕೌಶಲಗಳನ್ನು ಹೊಂದಿದ್ದಾರೆ ಕಳೆದ ಕೆಲವು ವರ್ಷಗಳು ಕ್ಯಾಂಪಸ್ನಲ್ಲಿ ನಾವು ಕಳೆದ ಎರಡು ವರ್ಷಗಳು ಇರಬಹುದು ನಾನು ವಿಶಿಷ್ಟವಾದ ಪಿಎಚ್ಡಿ ವಿದ್ಯಾರ್ಥಿಗಳನ್ನು ನೋಡುತ್ತಿದ್ದೇನೆ ಅಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ಅವರು ತಮ್ಮ ಸಮಿತಿಯ ಮುಂದೆ ಪ್ರಸ್ತುತಿಗೆ ಹೋಗುತ್ತಿರುವಾಗ ನಾನು ಇದನ್ನು ನೋಡಬಹುದು ಇದು ಬೋಧನಾ ವಿಭಾಗದ ಸದಸ್ಯರಾಗಿ ವೀಕ್ಷಿಸಲು ಬಹಳ ಲಾಭದಾಯಕವಾದ ಪ್ರಗತಿ ಮತ್ತು ಐಐಟಿಯಿಂದ ಹೊರಗುಳಿದ ನಂತರ ಅವರ ಲಾಭವನ್ನು ಪಡೆದುಕೊಳ್ಳುವುದು ಅವರಿಗೆ ಖಚಿತವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಈಗಾಗಲೇ ನಿಮ್ಮ ಬಗ್ಗೆ ಏನನ್ನಾದರೂ ಪ್ರಸ್ತಾಪಿಸಿದ್ದಾರೆ ಉದ್ಯಮಗಳ ಬಗ್ಗೆ ಆಸಕ್ತಿಯೊಂದಿಗೆ ಸಂಶೋಧನಾ ಕ್ಷೇತ್ರಗಳನ್ನು ನೋಡುತ್ತಿರುವ ಕಾರಣ ಅವುಗಳಲ್ಲಿ ಅವರು ಯಾವ ಕೆಲಸ ಮಾಡುತ್ತಿದ್ದಾರೆ ಎಂಬುದರ ಕುರಿತು ನಿಮಗೆ ತಿಳಿದಿದೆ ಸಾಮಾನ್ಯವಾಗಿ ನೀವು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳನ್ನು ನೋಡುವಾಗ ಅವರು ತಜ್ಞರಾಗಿದ್ದಾರೆ ಎಂದು ಈ ಗ್ರಹಿಕೆಯು ಯಾವಾಗಲೂ ಇರುತ್ತದೆ ಇದು ಅವರು ಕೆಲಸ ಮಾಡುವ ನಿರ್ದಿಷ್ಟ ಪ್ರದೇಶದಲ್ಲಿ ಪರಿಣತರಾಗಿ ಪರಿಣಮಿಸುತ್ತದೆ ಹಾಗಾಗಿ ಅವರು ಪದವೀಧರರಾಗಿ ಮತ್ತು ಸ್ಥಾನಗಳನ್ನು ಹುಡುಕಿದಾಗ ಈ ಪರಿಕಲ್ಪನೆಯು ಅವರು ಪರಿಣಿತರಾಗಿ ಮಾರ್ಪಟ್ಟಿರುವ ವಿಷಯದ ಬಗ್ಗೆ ಏನನ್ನಾದರೂ ಕಂಡುಹಿಡಿಯಬೇಕಾಗಿದೆ ಹಾಗಾಗಿ MS PhD ವಿದ್ಯಾರ್ಥಿಗಳು ನಿಮ್ಮ ಅಪ್ಲೈಡ್ ಮೆಕ್ಯಾನಿಕ್ಸ್ ಇಲಾಖೆಯಿಂದ ಪದವಿ ಪಡೆದುಕೊಳ್ಳುತ್ತಾರೆ ಅವರು ಯಾವ ರೀತಿಯ ಸ್ಥಾನಗಳನ್ನು ಪಡೆಯುತ್ತಾರೆ ಮತ್ತು ಅವರು ಯಾವ ರೀತಿಯ ಸಂಘಟನೆಗಳನ್ನು ಪಡೆಯುತ್ತಾರೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲಾ ಇದು ಬಹಳ ಒಳ್ಳೆಯ ಪ್ರಶ್ನೆ ಪಿಎಚ್ಡಿ ಮಟ್ಟದಲ್ಲಿ ಉದ್ಯೊಗ ಪದವಿಪೂರ್ವ ಮಟ್ಟದ ಉದ್ಯೋಗವನ್ನು ಹೊಂದಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಹೌದು ನಾವು ನಿರ್ದಿಷ್ಟ ಕೌಶಲಗಳನ್ನು ಹೊಂದಿರುವ ಜನರೊಂದಿಗೆ ವ್ಯವಹರಿಸುತ್ತಿದ್ದರೂ ಆ ಕೌಶಲ್ಯದೊಂದಿಗೆ ಪದವೀಧರರಾಗಿರುವ ಅಭ್ಯರ್ಥಿಗಳಿಗೆ ತಲುಪಲು ಐಐಟಿ ನಿರ್ದಿಷ್ಟ ಕೌಶಲ್ಯದ ಅಗತ್ಯವಿರುವ ಕೈಗಾರಿಕೆಗಳಿಗೆ ವ್ಯವಸ್ಥೆಯನ್ನು ಸ್ಥಾಪಿಸಿದೆ ನಮ್ಮ ಪದವೀಧರ ವಿದ್ವಾಂಸ ಅಭ್ಯರ್ಥಿಗಳ ಒಂದು ಭಾಗವು ಅವರು ಈಗಾಗಲೇ ಪಡೆದಿರುವ ಕೌಶಲ್ಯಗಳನ್ನು ನಿರ್ಮಿಸುವ ಉದ್ಯಮ ಸ್ಥಾನಗಳಿಗೆ ಹೋಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಸ್ಥೂಲವಾಗಿ ನಮ್ಮ ವಿದ್ಯಾರ್ಥಿಗಳ ಪೈಕಿ ಸುಮಾರು ನಾಲ್ಕನೇ ಸ್ಥಾನಗಳು ಅವರು ಪಡೆದಿರುವ ಕೌಶಲ್ಯಗಳೊಂದಿಗೆ ನೇರವಾಗಿ ಸಂಬಂಧಿಸಿಲ್ಲದಿರುವ ಸ್ಥಾನಗಳಿಗೆ ಹೋಗುತ್ತವೆ ಎಂದು ತಿಳಿಸೋಣ ಆದರೆ ಉದ್ಯಮವು ಅವುಗಳನ್ನು ಪ್ರವೇಶಿಸಲು ಅಗತ್ಯವಿರುವ ಸ್ಥಾನಮಾನಕ್ಕೆ ಬೆಳೆಯಲು ಅಗತ್ಯವಿರುವ ಹಿನ್ನೆಲೆ ಮಾಹಿತಿ ಇದೆ ಪುಲ್ ಬದಿಯಿಂದ ಇತರ ಭಾಗದಿಂದ ನೀವು ಸಮಸ್ಯೆಯನ್ನು ನೋಡಿದರೆ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳು ನಿರ್ದಿಷ್ಟವಾಗಿ ಎಲ್ಲಿವೆ ಎನ್ನುವುದರ ಬಗ್ಗೆ ನಿಮಗೆ ತಿಳಿದಿವೆ ಭಾರತದಲ್ಲಿ ಅತಿದೊಡ್ಡ ಉದ್ಯೋಗ ಅಕಾಡೆಮಿಯಾ ಮುಂದಿನ ವರ್ಷಕ್ಕೆ 16 ಐಐಟಿಗಳ ಜೊತೆಗೆ ಹೆಚ್ಚು ಮತ್ತು ಹೆಚ್ಚು ಸೇರಿಸುವ ಬಗ್ಗೆ ಈಗ ನಾವು ತಿಳಿದಿದ್ದೇವೆ ನಮಗೆ ಹಲವಾರು ಎನ್ಐಟಿಗಳಿವೆ ಇದರ ಹೊರತಾಗಿ ನಾವು ಖಾಸಗಿ ಸಂಸ್ಥೆಗಳಲ್ಲಿ ಬಹುಸಂಖ್ಯೆಯನ್ನು ಉಲ್ಲೇಖಿಸಬಾರದೆಂದು ಉತ್ತಮ ರಾಜ್ಯ ಸಂಸ್ಥೆಗಳಿವೆ ಅವರು ಎಲ್ಲಾ ಉತ್ತಮ ಸಿಬ್ಬಂದಿಗಳ ಸದಸ್ಯರಿಗಾಗಿ ಹುಡುಕುತ್ತಿದ್ದಾರೆ ಮತ್ತು ಅವರು ಎಲ್ಲಾ ಸೂಕ್ತವಾದ ಸ್ಥಾನಗಳನ್ನು ನೀಡುತ್ತಾರೆ ಆದ್ದರಿಂದ ನಮ್ಮ ಸಂಶೋಧನಾ ವಿದ್ವಾಂಸರಲ್ಲಿ ನಮ್ಮ ಅಧ್ಯಾಪಕರು ಈ ಸ್ಥಾನಗಳಿಗೆ ಹೋಗುತ್ತಾರೆ ಅವರಲ್ಲಿ ಅನೇಕರು ಈಗಾಗಲೇ ಬೋಧಕರಾಗಿದ್ದಾರೆ ಮತ್ತು ಅವರು ತರಬೇತಿ ಪಡೆಯುತ್ತಿದ್ದಾರೆ ಮತ್ತು ಅವರು ಅಲ್ಲಿಯೇ ಉತ್ತಮ ಸಿಬ್ಬಂದಿ ಸದಸ್ಯರಾಗಿ ಹಿಂತಿರುಗಿ ಹೋಗುತ್ತಾರೆ ಆದರೆ ಶೈಕ್ಷಣಿಕ ಹಂತವನ್ನು ನೋಡಲು ನಾನು ಪಿಎಚ್ಡಿ ವಿದ್ಯಾರ್ಥಿಗಳಲ್ಲಿ ಪ್ರತಿ ಪದವೀಧರರನ್ನು ಪ್ರೋತ್ಸಾಹಿಸುತ್ತೇನೆ ಎಂದು ಹೇಳುತ್ತೇನೆ ಏಕೆಂದರೆ ನೀವು ಇದನ್ನು ಇತರ 4 ರಲ್ಲಿಯೂ ಹೊಂದಿಸಬೇಕೆಂದು ಬಯಸಿದರೆ ಆದರೆ ದೇಶಕ್ಕೆ ಸೇವೆಯಾಗಬೇಕೆಂದರೆ ನೀವು ಭಾರತಕ್ಕೆ ಅಗತ್ಯವಿರುವ 1 ಸ್ಥಾನ ನೀನು ನೀವು ಜನಸಂಖ್ಯಾಶಾಸ್ತ್ರವನ್ನು ನೋಡುತ್ತೀರಿ ಮತ್ತು ಅದು ಸುಳ್ಳಲ್ಲ ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಕಾಲೇಜುಗಳಿಗೆ ಹೋಗುವ ಯುವಕರು ಮತ್ತು ಮಹಿಳೆಯರ ಸಂಖ್ಯೆಯು ಜಗತ್ತಿನಾದ್ಯಂತ ಯಾವುದೇ ರೀತಿಯ ದೇಶಗಳಿಗಿಂತಲೂ ಈ ರೀತಿಯ ಸವಾಲನ್ನು ಹೊಂದಿದೆ ಐಐಟಿಗಳಂತಹ ಸಂಸ್ಥೆಗಳಿಂದ ಪದವಿ ಪಡೆದ ಪಿಎಚ್ಡಿ ವಿದ್ವಾಂಸರು ತರಬೇತಿ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಯುವಜನರಿಗೆ ನೋಡಲು ಇದು ಒಂದು ಪ್ರಮುಖವಾದ ಅಂಶವೆಂದು ನಾನು ಭಾವಿಸುತ್ತೇನೆ ಏಕೆಂದರೆ ದೇಶದ ಭರವಸೆ ತಲುಪಲು ಅವರ ಕೈಯಲ್ಲಿದೆ ಪಿಎಚ್ಡಿ ಪ್ರಕ್ರಿಯೆಯೊಂದಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳ ಕುರಿತು ನಾವು ಮಾತನಾಡಿದ್ದೇವೆ ಮತ್ತು ನಿಮ್ಮ ಇಲಾಖೆ ಮತ್ತು ವಿದ್ಯಾರ್ಥಿಗಳು ಕೆಲಸ ಮಾಡುವ ಪ್ರದೇಶಗಳಿಗೆ ಅನ್ವಯವಾಗುವಂತೆ ನಾವು ಮಾತನಾಡಿದ್ದೇವೆ ಇಲ್ಲಿ ನಾನು ತುಂಬಾ ವಾಸ್ತವಿಕವಾದ ಪ್ರಶ್ನೆ ಕೇಳುತ್ತೇನೆ ಇಲ್ಲಿರುವ ಒಂದು ವಿಷಯವೆಂದರೆ ನಾನು ಪದವೀಧರ ವಿದ್ಯಾರ್ಥಿಗಳ ಬಗ್ಗೆ ಅವರು ಪರಸ್ಪರ ಹೇಳುವುದು ಮತ್ತು ಅವರು ಸಲಹೆಗಾರರೊಂದಿಗೆ ಎಷ್ಟು ಸಂವಹನ ನಡೆಸುತ್ತಿದ್ದಾರೆ ಎನ್ನುವುದು ನಿಮಗೆ ತಿಳಿದಿದೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಅನುಭವ ಮತ್ತು ನಿಮ್ಮ ದೃಷ್ಟಿಯಲ್ಲಿ ಅರ್ಥ ವಿದ್ಯಾರ್ಥಿಗಳು ಎಷ್ಟು ಸಲ ಅವರ ಸಲಹೆಗಾರ ಅಥವಾ ಮಾರ್ಗದರ್ಶಿಯನ್ನು ಭೇಟಿಯಾಗಬೇಕು ಮತ್ತು ಅದು ನಾಟಕದಲ್ಲಿ ಹೊರಬರಲು ಹೇಗೆ ತಿಳಿಯುತ್ತದೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ನೀವು ಆರಂಭದಲ್ಲಿ ಬಹುಶಃ ಸಭೆಗಳ ಅತ್ಯಧಿಕ ಆವರ್ತನವನ್ನು ಹೊಂದಬೇಕೆಂದು ಬಯಸುತ್ತೀರೆಂದು ನೀವು ಯೋಚಿಸುತ್ತೀರಿ ಹಾಗಾಗಿ ನೀವು ಒಬ್ಬರಿಗೊಬ್ಬರು ಪರಸ್ಪರ ತಿಳಿದುಕೊಳ್ಳುವಿರಿ ಮತ್ತು ನಂತರ ಸಾಮಾನ್ಯವಾಗಿ ಪ್ರತಿ ಸಲಹೆಗಾರ ವಿದ್ಯಾರ್ಥಿಗಳ ಜೋಡಿ ತಮ್ಮದೇ ಆರಾಮ ವಲಯಕ್ಕೆ ಅವರು ಎಷ್ಟು ಬಾರಿ ಭೇಟಿಯಾಗುತ್ತಾರೆಂದು ನಿಮಗೆ ತಿಳಿದಿದೆ ನಮ್ಮ ಹಲವಾರು ಬೋಧನಾ ವಿಭಾಗಗಳು ವಾರಕ್ಕೊಮ್ಮೆ ಇಡೀ ಗುಂಪಿನ ಸಭೆಗಳನ್ನು ನಡೆಸುತ್ತವೆ ಮತ್ತು ಅವರು ಪ್ರತ್ಯೇಕ ವಿದ್ಯಾರ್ಥಿಗಳೊಂದಿಗೆ ಹೆಚ್ಚಿನ ಸಭೆಗಳನ್ನು ನಡೆಸಬಹುದು ಕೆಲವು ಅಧ್ಯಾಪಕ ಸದಸ್ಯರನ್ನು ನಾವು ಹೊಂದಿದ್ದೇವೆ ವಿದ್ವಾಂಸರಲ್ಲಿ ಕೆಲವು ಮಟ್ಟದ ವಿಶ್ವಾಸಾರ್ಹತೆಯನ್ನು ಗಳಿಸಿದ ನಂತರ ಈ ವಿದ್ವಾಂಸರು ತಮ್ಮ ಸ್ವತಂತ್ರ ಸಂಶೋಧನೆಯ ಬಗ್ಗೆ ಆಗಾಗ್ಗೆ ಭೇಟಿಯಾಗುತ್ತಾರೆ ವಾರಗಳಿಗಿಂತ ಕಡಿಮೆ ಎಂದು ಸೂಚಿಸಬಹುದು ಆದ್ದರಿಂದ ಇದು ಸಲಹೆಗಾರ ಮತ್ತು ವಿದ್ಯಾರ್ಥಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ ಆದರೆ ನಿಮ್ಮ ಸಲಹೆಗಾರರೊಂದಿಗೆ ವ್ಯಾಖ್ಯಾನಿಸಬಹುದಾದ ವಿಷಯವೆಂದು ನಾನು ಅರ್ಥೈಸಿಕೊಳ್ಳುತ್ತೇನೆ ಅದು ನಿಮ್ಮಲ್ಲಿ ಸೂಕ್ತವಾದ ಸಂವಹನ ಮಟ್ಟವನ್ನು ನಿರ್ಧರಿಸಲು ನೀವು ಕೇವಲ ಇಬ್ಬರು ಕುಳಿತುಕೊಳ್ಳುತ್ತೀರಿ ಮತ್ತು ನಾವು ತುಂಬಾ ಅಭಿವೃದ್ಧಿ ಹೊಂದುತ್ತಿರುವ ಬಾಹ್ಯ ಕಾರ್ಯಕ್ರಮವನ್ನು ಹೊಂದಿದ್ದೇವೆ ಅಲ್ಲಿ ಸಭೆಗಳು ನಿಸ್ಸಂಶಯವಾಗಿ ಕಡಿಮೆ ಪುನರಾವರ್ತಿತವಾಗಿವೆ ಆದರೆ ಸಂಶೋಧನೆಯ ವಿಷಯದಲ್ಲಿ ಕೇವಲ ಉತ್ಪಾದಕಗಳಾಗಿವೆ ಹಾಗಾಗಿ ಸಲಹೆಗಾರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಸಂವಾದವು ಹೋಗುತ್ತಿದ್ದರೂ ನಾನು ಈಗ ಐಐಟಿಯಲ್ಲಿ ಪ್ರಧಾನವಾಗಿ ಪಿಜಿ ಸಂಸ್ಥೆ ಮತ್ತು ಅಪ್ಲೈಡ್ ಮೆಕ್ಯಾನಿಕ್ಸ್ ಇಲಾಖೆಯಲ್ಲಿ ಮಾತ್ರ ಸಲಹೆಗಾರನಾಗಿದ್ದೇನೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವೆಲ್ಲರೂ ಮಾನವರು ಮತ್ತು ಹೆಚ್ಚಾಗಿ ವಿದ್ಯಾರ್ಥಿ ಸಂಘದ ಸಂಘರ್ಷ ಅಥವಾ ಸಲಹೆಗಾರ ವಿದ್ಯಾರ್ಥಿ ಸಂಘರ್ಷಗಳು ಉಂಟಾಗುತ್ತದೆ ಎಲ್ಲಾ ಹಂತಗಳಲ್ಲಿ ಸಂಘರ್ಷಗಳನ್ನು ನಿಭಾಯಿಸಲು ವೃತ್ತಿಪರ ಯಾಂತ್ರಿಕ ವ್ಯವಸ್ಥೆ ಇದೆ ಮತ್ತು ನಾವು ವೃತ್ತಿಪರ ಜೀವಿಗಳೆಂದು ನಾನು ಹೇಳುತ್ತೇನೆ ಆದ್ದರಿಂದ ನಾನು ಈ ಗ್ರಹದಲ್ಲಿನ ಪ್ರತಿ ಮನುಷ್ಯರಿಗೆ ಇಷ್ಟವಾಗುವಂತೆ ನಿರೀಕ್ಷಿಸುವುದಿಲ್ಲ ಮತ್ತು ಸಂಘರ್ಷ ಇದ್ದಲ್ಲಿ ಅದನ್ನು ವೃತ್ತಿಪರವಾಗಿ ಪರಿಹರಿಸಲು ಮತ್ತು ಇನ್ನೂ ಸ್ನೇಹಿತರಾಗಿರಲು ನಾವು ಯಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿದ್ದೇವೆ ನಾನು ಕೆಲವೊಮ್ಮೆ ಮಾರ್ಗದರ್ಶಿಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಎಂದು ಐಐಟಿಯಲ್ಲಿ ನಾವು ಹೆಮ್ಮೆಪಡುತ್ತೇವೆ ಆದರೆ ವಿದ್ಯಾರ್ಥಿಗಳ ಪದವೀಧರರ ಉತ್ತಮ ಆರೈಕೆಯನ್ನು ಹೊಂದಿರುವ ವೃತ್ತಿಪರ ಕಾರ್ಯವಿಧಾನವನ್ನು ನಾವು ಹೊಂದಿದ್ದೇವೆ ಕೆಲವರು ಸಂಘರ್ಷ ಹಾದು ಹೋದ ನಂತರವೂ ಪದವೀಧರರಾಗುತ್ತಾರೆ ಈ ರೀತಿಯ ಸಮಸ್ಯೆಗಳು ಆದರೆ ನಾವು ಈ ಕ್ಯಾಂಪಸ್ನಲ್ಲಿರುವ 2000 ದಲ್ಲಿರುವ ಬಿಡಿ ಪಿಎಚ್ಡಿ ವಿದ್ಯಾರ್ಥಿಗಳ ಒಂದು ಚಿಕ್ಕ ಭಾಗವು ಈ ರೀತಿಯ ಏನಾದರೂ ಎದುರಿಸಬೇಕಾಗಿದೆ ಎಂದು ನಾನು ಗಮನಿಸಬೇಕು ಆದ್ದರಿಂದ ಏನಾದರೂ ಕೆಲಸ ಮಾಡದಿದ್ದಲ್ಲಿ ನೀವು ಈ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೊಂದಿದ್ದರೆ ಮಾರ್ಗದರ್ಶಿ ಆಯ್ಕೆ ಮಾಡಲು ನೀವು ಪ್ರಯತ್ನಿಸುತ್ತಿರುವುದಾದರೆ ಭಯಪಡಬೇಡ ಪ್ರತಾಪ್ ಹರಿಡೋಸ್ ಹಲವು ಆಯ್ಕೆಗಳಿವೆ ಇಲ್ಲಿ ಲಭ್ಯವಿದೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ನಾನು ಮುಕ್ತ ಮನಸ್ಸಿನಲ್ಲಿಯೇ ಹೋಗುತ್ತೇನೆ ಎಂದರ್ಥ ವಿಷಯಗಳನ್ನು ಚೆನ್ನಾಗಿ ಕೆಲಸ ಮಾಡುವೆ ಎಂದು ನಾನು ಖಚಿತವಾಗಿ ಹೇಳುತ್ತೇನೆ ಪ್ರತಾಪ್ ಹರಿಡೋಸ್ ಹಾಗಾಗಿ ನಾನು ಅಪ್ಲೈಡ್ ಮೆಕ್ಯಾನಿಕ್ಸ್ನಲ್ಲಿ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗೆ ನೀಡುವ ಸಲಹೆಯ ಬಗ್ಗೆ ನಿಮ್ಮ ಪದಗಳನ್ನು ಪಡೆಯಲು ಬಯಸುತ್ತೇನೆ ಪ್ರೊಫೆಸರ್ ಮಹೇಶ್ ವಿ ಪಂಚನಾಲ ನಾನು ತೆರೆದ ಮನಸ್ಸಿನಲ್ಲಿ ಬರುತ್ತೇನೆಂದು ಹೇಳುತ್ತೇನೆ ಅಂತರಶಿಲ್ಪ ಕೆಲಸ ಮಾಡಲು ಸಿದ್ಧರಾಗಿರಿ ಏಕೆಂದರೆ ಇಂದು ಜಗತ್ತು ನೆಲೆಗೊಂಡಿದೆ ಅನೇಕ ಸಮಸ್ಯೆಗಳನ್ನು ಲಂಬವಾದ ಸಿಲೋಗಳಲ್ಲಿ ಹಾಕಲಾಗುವುದಿಲ್ಲ ಅಲ್ಲಿ ನಾನು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದೇನೆ ಮತ್ತು UG ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ನಾನು ಕಲಿತ ವಿಶಯ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಕು ಆದ್ದರಿಂದ ಹೆಚ್ಚು ಅಂತಾರಾಷ್ಟ್ರೀಯ ವಾಗಿರಲು ಸಿದ್ಧರಾಗಿರಿ ಮತ್ತು ನಾನು ಸವಾರಿ ಆನಂದಿಸಲು ಹೇಳುತ್ತೇನೆ ಮೂರನೇ ವ್ಯಕ್ತಿಗೆ ಯಾರೂ ಎಲ್ಲಿಯಾದರೂ ಪ್ರಪಂಚದ ಸಂಶೋಧನೆಯಿಲ್ಲದೆ ಗುರುತು ಹಾಕದ ಪ್ರದೇಶ ಗುರುತು ಹಾಕದ ತೆರೆದ ಪ್ರದೇಶದ ಮೂಲಕ ನಡೆಯುವುದು ನನಗೆ ತಿಳಿದಿದೆ ಹಾಗಾಗಿ ಐಐಟಿಯ ಹೊರಗೆ ನಿಮ್ಮ ಸಹಚರರು ನೀವು ಒಳ್ಳೆಯದು ಹೇಳುವಲ್ಲಿ ಯಶಸ್ವಿಯಾಗಿದ್ದೀರಿ ಎಂಬುದು ನಿಮಗೆ ತಿಳಿದಿದೆ ನೀವು ಏನು ಮಾಡಿದ್ದೀರಿ ಅದು ಪ್ರಕಟಣೆಯಾಗಿದ್ದರೂ ಸಹ ಕಾನ್ಫರೆನ್ಸ್ ಪ್ರಸ್ತುತಿಯ ಕೊನೆಯಲ್ಲಿ ಹಿಂಭಾಗದಲ್ಲಿ ಪ್ಯಾಟ್ ಆಗಿರಲಿ ಅಲ್ಪಾವಧಿಯಲ್ಲಿಯೇ ನಾವು ನೋಡುತ್ತೇವೆ ಇದು ಒಂದು ಸ್ಪಷ್ಟವಾದ ಯಶಸ್ಸಿನ ಅಳತೆಯಾಗಿದೆ ಆ ಕ್ರಮಗಳನ್ನು ನೋಡಿ ಮತ್ತು ಮನಸ್ಸಿಗೆ ನೋಡಿದರೆ ನಿಮ್ಮ ಪೀರ್ ಗುಂಪು ನಿಮ್ಮ ಸುತ್ತಲಿನ ನಿಮ್ಮ 10 ವಿದ್ಯಾರ್ಥಿಗಳಲ್ಲ ಅದು ಜಗತ್ತಿನ ಎಲ್ಲೆಡೆ ಇದೆ ಅದಕ್ಕಾಗಿಯೇ ನಾವು ಅಂತಾರಾಷ್ಟ್ರೀಯ ಚಾನಲ್ಗಳಲ್ಲಿ ಪ್ರಕಟಿಸುತ್ತೇವೆ ಮತ್ತು ಆ ಬಗ್ಗೆ ನಾನು ಯೋಚಿಸುತ್ತೇನೆ ನಿಮಗೆ ತಿಳಿದಿರುವ ಆ ಪ್ರಕಟಣೆಗಳನ್ನು ನೋಡಿ ಅತ್ಯುತ್ತಮ ಚಾನಲ್ಗಳಲ್ಲಿ ಪ್ರಕಟಿಸಲು ಬಯಸುತ್ತೇನೆ ಮತ್ತು ನಿಮ್ಮ ವೃತ್ತಿಜೀವನದ ಉಳಿದ ಭಾಗಕ್ಕೆ ನೀವು ಚೆನ್ನಾಗಿಯೇ ಇರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಗ್ರೇಟ್ ಮಹೇಶ್ ನಮ್ಮೊಂದಿಗೆ ಸೇರಿದಕ್ಕಾಗಿ ಧನ್ಯವಾದಗಳು ಅದು ಸಂತೋಷದಾಯಕವಾಗಿತ್ತು